ನಮಸ್ಕಾರ ನಾನು ಐಐಟಿ ಕಾನ್ಪುರದ ಜಯಂತ ಚಟರ್ಜಿ ಮತ್ತು ನಾವು ವ್ಯವಸ್ಥಾಪಕ ಸೇವೆಗಳು ಮತ್ತು ಸಮಕಾಲೀನ ಸಮಸ್ಯೆಗಳ ಬಗ್ಗೆ ಚರ್ಚಿಸುತ್ತಿದ್ದೇವೆ ನಿನ್ನೆ ಸೇವೆಯ ಹಾಳಾಗುವ ಸ್ವಭಾವ ಮತ್ತು ಸೇವೆಯ ಬೇರ್ಪಡಿಸಲಾಗದ ಸ್ವಭಾವದಿಂದಾಗಿ ಸೇವಾ ವ್ಯವಹಾರ ಡೊಮೇನ್ನಲ್ಲಿ ರಚಿಸಲಾದ ಕೆಲವು ವಿಶಿಷ್ಟ ಸವಾಲುಗಳ ಕುರಿತು ನಾವು ಚರ್ಚಿಸುತ್ತಿದ್ದೇವೆ ಹಿಂದಿನ ಅವಧಿಗಳಲ್ಲಿ ಎರಡೂ ಪರಿಭಾಷೆಗಳನ್ನು ಚೆನ್ನಾಗಿ ವಿವರಿಸಲಾಗಿದೆ ಆದ್ದರಿಂದ ಇದು ಅದೇ ವಿಶಿಷ್ಟ ಸವಾಲಿನ ಎರಡನೆಯ ಭಾಗವಾಗಿದೆ ಮತ್ತು ನಾವು ಜೀವನದ ಸತ್ಯದಿಂದ ಪ್ರಾರಂಭಿಸುತ್ತೇವೆ ಕಾಯುವ ಮಾರ್ಗಗಳು ಸರತಿ ಸಾಲುಗಳು ನೇಮಕಾತಿಗಳು ಮೀಸಲಾತಿಗಳನ್ನು ರಚಿಸುವ ಮೂಲಕ ಸೇವಾ ಪೂರೈಕೆದಾರ ಮತ್ತು ಸೇವಾ ಗ್ರಾಹಕರ ನಡುವೆ ಬಫರ್ಗಳನ್ನು ರಚಿಸುವ ಮೂಲಕ ಸೇವೆಯಲ್ಲಿ ನಾವು ಸಾಮರ್ಥ್ಯವನ್ನು ಹೇಗೆ ನಿರ್ವಹಿಸಬಹುದು ಮತ್ತು ಬೇಡಿಕೆಯನ್ನು ನಿರ್ವಹಿಸಬಹುದು ಎಂಬುದರ ಕುರಿತು ನಾವು ಚರ್ಚಿಸುತ್ತಿದ್ದೆವು ನಿಯೋಜಿಸಲಾಗಿರುವ ಈ ತಂತ್ರಗಳಲ್ಲಿ ಯಾರೂ ಸರದಿ ಕಾಯುವುದನ್ನು ಇಷ್ಟಪಡುವುದಿಲ್ಲ ಮತ್ತು ಕುತೂಹಲಕಾರಿಯಾಗಿ ನೀವು ಇತ್ತೀಚಿನ ನಿಮ್ಮ ಅತ್ಯಂತ ಮೆಚ್ಚಿನ ಎಲೆಕ್ಟ್ರಾನಿಕ್ ಗ್ಯಾಜೆಟ್ ಖರೀದಿಸಲು ಕಾಯಲು ಇಷ್ಟಪಡಬಹುದು ಅದು ಹೊಸ ಪ್ರಕಾರದ ವಾಚ್ ಅಥವಾ ಹೊಸ ರೀತಿಯ ಮೊಬೈಲ್ ಫೋನ್ ಆಗಿರಲಿ ನೀವು ಇಷ್ಟಪಡುವುದಿಲ್ಲ ನಿಮ್ಮ ವಿದ್ಯುತ್ ಬಿಲ್ ಪಾವತಿಸಲು ಅಥವಾ ಚಲನಚಿತ್ರ ಸಭಾಂಗಣಕ್ಕೆ ಬರಲು ಹೆಚ್ಚು ಸಮಯ ಕಾಯಲು ಸೇವೆಯಲ್ಲಿ ಆದ್ದರಿಂದ ಇದನ್ನು ಸಂಶೋಧಿಸಲಾಗಿದೆ ಮತ್ತು ಸೇವಾ ಸಂದರ್ಭದಲ್ಲಿ ಜನರು ಕಾಯುವುದನ್ನು ದ್ವೇಷಿಸುತ್ತಾರೆ ಈಗ ಕಾಯುವ ರೇಖೆಗಳ ಕೆಲವು ಚಿತ್ರಗಳು ಇಲ್ಲಿವೆ ಈಗ ನಾವು ಮೇಲೆ ನೋಡಬಹುದು ಮೇಲಿನ ಬಲ ಚತುರ್ಭುಜದಲ್ಲಿ ಹೆಚ್ಚಿನ ಸಂಖ್ಯೆಯ ಜನರಿದ್ದಾರೆ ಮತ್ತು ಮೇಲಿನ ಎಡ ಚತುರ್ಭುಜದಲ್ಲಿ ಸರದಿಯಲ್ಲಿ ಕಡಿಮೆ ಸಂಖ್ಯೆಯ ಜನರಿದ್ದಾರೆ ಮತ್ತು ಇವು ಕೆಲವು ಪ್ರಮುಖ ಸರದಿ ನಿರ್ವಹಣೆಯ ತಂತ್ರಗಳಾಗಿವ ತದನಂತರ ಕೆಳಗಿನ ಬಲ ಚತುರ್ಭುಜದಲ್ಲಿ ಸಾಲುಗಳನ್ನು ತೋರಿಸಲಾಗಿದೆ ಮತ್ತು ಕೆಳಗಿನ ಎಡಭಾಗದಲ್ಲಿ ಸರದಿ ನಿರ್ವಹಣೆಯ ವಿಶಿಷ್ಟ ವಿಧಾನವನ್ನು ತೋರಿಸಲಾಗಿದೆ ವಾಸ್ತವವಾಗಿ ಅದು ಪ್ರಸಿದ್ಧ ಸರದಿ ಕಾಂಪ್ಲೆಕ್ಸ್ನ ಚಿತ್ರವಾಗಿದೆ ಇದನ್ನು ವಾಸ್ತವವಾಗಿ ತಿರುಪತಿ ದಕ್ಷಿಣ ಭಾರತದ ಪ್ರಸಿದ್ಧ ತಿರುಪತಿ ದೇವಾಲಯದಲ್ಲಿ ಸರದಿ ಕಾಂಪ್ಲೆಕ್ಸ್ ಎಂದು ಕರೆಯಲಾಗುತ್ತದೆ ಅಲ್ಲಿ ಲಕ್ಷಾಂತರ ಯಾತ್ರಾರ್ಥಿಗಳು ಕೆಲವು ದಿನಗಳಲ್ಲಿ ಮತ್ತು ವರ್ಷವಿಡೀ ಒಟ್ಟುಗೂಡುತ್ತಾರೆ ಜನರ ದೊಡ್ಡ ಹರಿವು ಮತ್ತು ಇದು ಒಂದು ನಿರ್ದಿಷ್ಟ ಪ್ರಕಾರದ ಆಸಕ್ತಿದಾಯಕ ಸೇವಾ ವೃತ್ತಿಯಾಗಿದೆ ಅಲ್ಲಿ ಉತ್ತಮ ಸರದಿಯಿಂಗ್ ಸಿದ್ಧಾಂತದ ಪರಿಕಲ್ಪನೆಗಳನ್ನು ನಿಯೋಜಿಸಲಾಗಿದೆ ಉತ್ತಮ ಕೈಗಾರಿಕಾ ಎಂಜಿನಿಯರಿಂಗ್ ಅಭ್ಯಾಸಗಳನ್ನು ಉನ್ನತ ಮಟ್ಟದ ಯಾತ್ರಾರ್ಥಿಗಳ ತೃಪ್ತಿ ನಾಗರಿಕ ತೃಪ್ತಿಯಲ್ಲಿ ನಿರ್ವಹಿಸಲು ಇರಿಸಲಾಗಿದೆ ಮತ್ತು ಈ ನಿರ್ದಿಷ್ಟ ರೇಖಾಚಿತ್ರದಲ್ಲಿ ನಾವು ಅಧ್ಯಯನ ಮಾಡಲು ಹೊರಟಿದ್ದೇವೆ ಅದು ಈಗ ನಿಮ್ಮ ಮುಂದೆ ಇದೆ ಆದ್ದರಿಂದ ನೀವು ಇಲ್ಲಿ ನೋಡುವಂತೆ ಲಭ್ಯವಿರುವ ಸರ್ವರ್ಗಳ ಸಂಖ್ಯೆಯನ್ನು ಅವಲಂಬಿಸಿ ಸರದಿ ಅಥವಾ ಕಾಯುವ ರೇಖೆಯನ್ನು ವಿಭಿನ್ನ ರೀತಿಯಲ್ಲಿ ರಚಿಸಬಹುದು ಮತ್ತು ಈ ರೇಖಾಚಿತ್ರಗಳಿಂದ ನೀವು ಸುಲಭವಾಗಿ ನೋಡಬಹುದು ಸರಳ ನಿರ್ವಹಣಾ ತಂತ್ರಗಳು ಉತ್ತಮ ಸೇವಾ ಮಟ್ಟವನ್ನು ರಚಿಸಬಹುದು ಮೊದಲನೆಯದು ನೀವು ಸರ್ವರ್ಗಳ ಸಂಖ್ಯೆಯನ್ನು ಹೆಚ್ಚಿಸಬಹುದಾದರೆ ಆದ್ದರಿಂದ ನೀವು ಮೂರನೇ ಸಾಲಿನಲ್ಲಿ ನೋಡುವಂತೆ ಅನೇಕ ಸರ್ವರ್ಗಳಿಗೆ ಸಮಾನಾಂತರ ರೇಖೆಗಳನ್ನು ಸರದಿ ಉದ್ದವನ್ನು ಗಮನಾರ್ಹವಾಗಿ ಕಡಿಮೆ ಮಾಡಬಹುದು ಈ ಕೋರ್ಸ್ನ ಮುಕ್ತಾಯ ಹಂತಕ್ಕೆ ಬಂದಾಗ ನಾವು ಬಹುಶಃ ಅದೇಸರದಿನಿರ್ವಹಣಾ ವ್ಯವಸ್ಥೆಯನ್ನು ಚರ್ಚಿಸುತ್ತೇವೆ ಅಲ್ಲಿ ನಾವು ಒಂದು ಅಥವಾ ಎರಡು ಸರ್ವರ್ಗಳ ಸರಳ ಸೇರ್ಪಡೆಯೊಂದಿಗೆ ಸಾಧಿಸಬಹುದಾದ ಸರದಿ ಉದ್ದದಲ್ಲಿನ ಗಮನಾರ್ಹ ಇಳಿಕೆಯನ್ನು ಗಣಿತಶಾಸ್ತ್ರೀಯವಾಗಿ ತೋರಿಸಬಹುದು ಆದರೆ ನೀವು ಚಿತ್ರಾತ್ಮಕವಾಗಿ ಅಥವಾ ನಿಮ್ಮ ಸ್ವಂತ ಅನುಭವದಿಂದ ಕಡಿಮೆಗೊಳಿಸಿದ ಸರ್ವರ್ಗಳ ಸಂಖ್ಯೆ ಸರದಿ ಉದ್ದವಾಗಿರುತ್ತದೆ ಎಂದು ನೀವು ಗಮನಿಸಬಹುದು ಇಲ್ಲಿ ರಚಿಸುವ ಮೂಲಕ ಸರದಿ ಅನ್ನು ಸಹ ನಿಜವಾಗಿ ನಿರ್ವಹಿಸಿ ಉದಾಹರಣೆಗೆ ಸಂಖ್ಯೆಯನ್ನು ತೆಗೆದುಕೊಳ್ಳಿ ನೀವು ಬ್ಯಾಂಕುಗಳಲ್ಲಿ ಅಥವಾ ಇತರ ಅನೇಕ ಸ್ಥಳಗಳಲ್ಲಿ ಪರಿಚಿತರಾಗಿರುವಿರಿ ಅಲ್ಲಿ ನಿಗದಿತ ಸಂಖ್ಯೆಯ ಸರ್ವರ್ಗಳಿವೆ ಮತ್ತು ಸರ್ವರ್ನ ಮುಂದೆ ಒಬ್ಬ ವ್ಯಕ್ತಿ ಮಾತ್ರ ಇರುತ್ತಾನೆ ಏಕೆಂದರೆ ಸರದಿ ಅನ್ನು ಬೇರೆಡೆ ಬಫರ್ ಮಾಡಲಾಗಿದೆ ಇಲ್ಲಿ ಪ್ರಯೋಜನವೆಂದರೆ ಒಬ್ಬ ವ್ಯಕ್ತಿಯು ಅವನು ಅಥವಾ ಅವಳು ಕಾಯುವ ಸಾಲಿನಲ್ಲಿರುವುದರಿಂದ ಲಾಕ್ ಆಗುವುದಿಲ್ಲ ಏಕೆಂದರೆ ಆ ವ್ಯಕ್ತಿಯು ಒಂದು ಸಂಖ್ಯೆಯನ್ನು ಹೊಂದಿದ್ದಾನೆ ಮತ್ತು ಈ ಆಂದೋಲನದಲ್ಲಿ ಸೇವೆ ಸಲ್ಲಿಸುತ್ತಿರುವ ಸಂಖ್ಯೆಯನ್ನು ತಿಳಿದಿರುತ್ತಾನೆ ಮತ್ತು ಆದ್ದರಿಂದ ಅವನ ಸರದಿ ಅರ್ಧ ಘಂಟೆಯ ನಂತರ ಬರುತ್ತದೆ ಎಂದು ಅಂದಾಜು ಮಾಡಬಹುದು ಮತ್ತು ಬೇರೆ ಏನನ್ನಾದರೂ ಮಾಡಲು ಸಮಯವನ್ನು ಬಳಸಿಕೊಳ್ಳಬಹುದು ಆದ್ದರಿಂದ ಬ್ಯಾಂಕ್ ಶಾಪಿಂಗ್ ಕಾಂಪ್ಲೆಕ್ಸ್ನಲ್ಲಿದ್ದರೆ ವ್ಯಕ್ತಿಯು ಕೆಲವು ಶಾಪಿಂಗ್ ಚಟುವಟಿಕೆಗಳಿಗೆ ಹೋಗಬಹುದು ಮತ್ತು ಅವನ ಸರದಿಗಾಗಿ ಹಿಂತಿರುಗಬಹುದು ಮತ್ತೊಮ್ಮೆ ರೇಖೆಯನ್ನು ಸ್ವತಃ ನಿರ್ಮಿಸಬಹುದು ನಾವು ವಿಮಾನಯಾನ ತಪಾಸಣೆ ಮಾಡುವಾಗ ಅದು ಆಗಿರಬಹುದು ಇನ್ಪುಟ್ ಲೈನ್ ಒಂದೇ ಆಗಿರುತ್ತದೆ ಆದರೆ ತುಂಬಾ ಸರ್ವರ್ ಗಳಿರುತ್ತವೆ ಇದು ಸ್ವಂತ ಸವಾಲುಗಳನ್ನು ಮತ್ತು ಅನುಕೂಲಗಳನ್ನು ಹೊಂದಿದೆ ಮತ್ತು ನಾವು ಕ್ಯೂಯಿಂಗ್ ಅನ್ನು ಚರ್ಚಿಸುವಾಗ ಸ್ವಲ್ಪ ಹೆಚ್ಚು ಇದರ ಬಗ್ಗೆ ನಂತರ ಚರ್ಚಿಸೋಣ ಈ ಕ್ಷಣದಲ್ಲಿ ನಾವು ಮೂಲತಃ ಕಾಯುವ ಸಾಲಿನಲ್ಲಿ ಕೆಲವು ಗ್ರಾಹಕರ ನಡವಳಿಕೆಯ ಅಂಶಗಳನ್ನು ನೋಡುತ್ತಿದ್ದೇವೆ ಮತ್ತು ಅದನ್ನು ಹೇಗೆ ನಿರ್ವಹಿಸಬೇಕು ಏಕೆಂದರೆ ಈ ವಾರದಲ್ಲಿ ನಾವು ಸೇವೆಗಳ ವಿಶಿಷ್ಟ ಗುಣಲಕ್ಷಣಗಳು ಮತ್ತು ಸೇವಾ ಗ್ರಾಹಕರು ಸೇವೆಯಲ್ಲಿ ತೊಡಗಿಸಿಕೊಳ್ಳುವ ಪ್ರಕ್ರಿಯೆಗಳು ಮತ್ತು ಅವರ ಭಾವನೆ ಮತ್ತು ಆಲೋಚನೆಗಳು ಮತ್ತು ಗ್ರಹಿಕೆಗಳು ಮತ್ತು ಉತ್ತಮ ಗ್ರಾಹಕ ತೃಪ್ತಿ ಮಟ್ಟ ಉತ್ತಮ ಸೇವಾ ವಿತರಣಾ ಮಟ್ಟಕ್ಕಾಗಿ ಅವುಗಳನ್ನು ಹೇಗೆ ನಿರ್ವಹಿಸಬೇಕು ಎಂಬುದರ ಬಗ್ಗೆ ತಿಳಿಯಲಿ ಇದ್ದೇವೆ ಈಗ ನಿಸ್ಸಂಶಯವಾಗಿ ಸೇವಾ ಮಾರ್ಗಗಳು ಇದು ನಮ್ಮ ರೋಗಲಕ್ಷಣಗಳು ಕಾಯುವ ರೇಖೆಗಳು ಅಥವಾ ಸಾಮರ್ಥ್ಯದ ನಡುವಿನ ಅಸಾಮರಸ್ಯದಿಂದ ಉಂಟಾಗುವ ಲಕ್ಷಣಗಳು ಇದು ತುಲನಾತ್ಮಕವಾಗಿ ಸ್ಥಿರವಾಗಿದೆ ಮತ್ತು ಸೇವಾ ಬೇಡಿಕೆಯ ವ್ಯತ್ಯಾಸವಾಗಿದೆ ಕಳೆದ ಉಪನ್ಯಾಸದಲ್ಲಿ ನೀವು ನೋಡಿದ್ದೀರಿ ನಾವು ಸಾಮರ್ಥ್ಯದಲ್ಲಿ ಸ್ವಲ್ಪ ನಮ್ಯತೆಯನ್ನು ಹೇಗೆ ರಚಿಸಬಹುದು ಆದರೆ ಅದು ಮಿತಿಯನ್ನು ಹೊಂದಿದೆ ಕೆಲವು ಇವೆ ಕೆಲವು ವಿಸ್ತರಣೆಗೆ ಇದನ್ನು ಮಾಡಬಹುದು ಅದಕ್ಕಾಗಿಯೇ ನಾವು ಒಂದೇ ಸಮಯದಲ್ಲಿ ವೇರಿಯಬಲ್ ಸಾಮರ್ಥ್ಯ ಮತ್ತು ಬೇಡಿಕೆ ನಿರ್ವಹಣೆಯನ್ನು ನಿರ್ವಹಿಸಬೇಕಾಗುತ್ತದೆ ನಾವು ಸರದಿ ಅಥವಾ ವೇಟಿಂಗ್ ಲೈನ್ನಲ್ಲಿ ಗ್ರಾಹಕರ ಮನೋವಿಜ್ಞಾನಕ್ಕೆ ಹೋಗುವ ಮೊದಲು ಕಾಯುವ ಸಾಲಿನಲ್ಲಿ ಗ್ರಾಹಕರ ನಡವಳಿಕೆ ಸರದಿಗಳು ಭೌತಿಕವಾಗಿರಬಹುದು ಎಂಬುದನ್ನು ಗಮನಿಸುವುದು ಮುಖ್ಯ ಆದರೆ ಸರತಿ ಸಾಲುಗಳನ್ನು ಸಹ ಭೌಗೋಳಿಕವಾಗಿ ವಿಲೇವಾರಿ ಮಾಡಬಹುದು ಮತ್ತು ಒಂದು ಅಥವಾ ಅದನ್ನು ಸಮಯಕ್ಕೆ ಚದುರಿಸಬಹುದು ಮತ್ತು ಸ್ಥಳ ಮತ್ತು ಆ ಮೂಲಕ ಹೆಚ್ಚಿನ ಮಟ್ಟದ ತೃಪ್ತಿಯನ್ನು ಸಾಧಿಸಬಹುದು ನಾನು ಟಿಟಿಡಿಯ ಪ್ರಸಿದ್ಧ ಸರದಿ ಸಂಕೀರ್ಣವನ್ನುಈಗ ನಿಮಗೆ ತೋರಿಸುತ್ತೇನೆ ಮತ್ತು ಯಾವ ಗ್ರಾಹಕ ಮನೋವಿಜ್ಞಾನದ ಅಂಶವು ಅದನ್ನು ನೋಡಿಕೊಳ್ಳುತ್ತದೆ ಎಂದು ನಾನು ತೋರಿಸುತ್ತೇನೆ ಆದರೆ ಸರದಿ ಕೂಡ ದೇವಾಲಯದ ಆವರಣಕ್ಕೆ ಸರದಿ ಪ್ರವೇಶಿಸುವ ಮೊದಲು ದೇವಾಲಯದ ಆಡಳಿತವು ಮತ್ತೊಂದು ಎಂಜಿನಿಯರ್ಗಳ ಕೆಲಸವನ್ನು ಮಾಡಿದೆ ಯಾತ್ರಿಕರು ತಿರುಪತಿ ನಿಲ್ದಾಣಕ್ಕೆ ಬಂದ ಕೂಡಲೇ ಮತ್ತು ತಿರುಮಲ್ ದೇವಾಲಯ ಸಂಕೀರ್ಣಕ್ಕೆ ಹೋಗುವುದಾಗಿ ಹೇಳಿಕೊಳ್ಳುವ ಮೊದಲೇ ಅವರಿಗೆ ಸರದಿ ಬಾರ್ ಸಂಕೀರ್ಣ ಬಾಗಿಲಿಗೆ ಯಾವಾಗ ಬರಬೇಕು ಮತ್ತು ದೇವರಿಗೆ ತಮ್ಮ ಪ್ರಾರ್ಥನೆಯನ್ನು ಅರ್ಪಿಸಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಎಂದು ಮುದ್ರಣದಲ್ಲಿ ನಿರ್ದಿಷ್ಟ ಬಾರ್ ಕೋಡ್ ಮತ್ತು ಅಂದಾಜಿನೊಂದಿಗೆ ಬ್ಯಾಂಡ್ ನೀಡಲಾಗುತ್ತದೆ ಆದ್ದರಿಂದ ನೀವು x ನೇ ದಿನಕ್ಕೆ ಬರಬಹುದು ಅದು x ಪ್ಲಸ್ 1 ರಲ್ಲಿ ನಿಮಗೆ ತಿಳಿಯುತ್ತದೆ ಅಂದರೆ ನೀವು ಬುಧವಾರ ಇದ್ದೀರಿ ಗುರುವಾರ ಬೆಳಿಗ್ಗೆ 8 AM ಸಮಯ ಎಂದು ನಿಮಗೆ ತಿಳಿಯುತ್ತದೆ ಮತ್ತು ನೀವು ಅಲ್ಲಿರಬೇಕು ಆದ್ದರಿಂದ ನೀವು ಇಡೀ ಗುರುವಾರ ಆರಾಮದಿಂದ ಇರಬಹುದು ಮತ್ತು ನೀವು ಅನಗತ್ಯವಾಗಿ ಕಾಯಬೇಕಿಲ್ಲ ನೀವು ಇತರ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳ ಬಹುದಾಗಿದೆ ಆದ್ದರಿಂದ ತಿರುಮಲ ತಿರುಪತಿ ದೇವಸ್ಥಾನದ ಸುತ್ತಮುತ್ತ ಇತರ ಪ್ರವಾಸಿ ಆಕರ್ಷಣೆಗಳಿವೆ ಆದ್ದರಿಂದ ಸರದಿ ಅನ್ನು ಇತರ ಸೌಲಭ್ಯಗಳಿಗೆ ತಿರುಗಿಸಲಾಗುತ್ತದೆ ಮತ್ತು ಇದು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಎಂಬ ಕಾಯುವ ರೇಖೆಯ ಅಂದಾಜಿನ ನಿರ್ವಹಣೆಯೊಂದಿಗೆ ಮತ್ತೆ ತರಲಾಗುತ್ತದೆ ಮತ್ತು ಆದ್ದರಿಂದ ಯಾತ್ರಿಕರ ಆಗಮನ ಮತ್ತು ಯಾತ್ರಿಕರ ನಿರ್ಗಮನವು ಹೊಂದಿಕೆಯಾಗುತ್ತದೆ ಆದ್ದರಿಂದ ಯಾತ್ರಾರ್ಥಿಗಳು ನಿಲ್ದಾಣಕ್ಕೆ ಬಂದ ಕೂಡಲೇ ದೇವಸ್ಥಾನಕ್ಕೆ ಹೋಗಬೇಕಾದರೆ ಒಳಗಿನ ಗರ್ಭಗೃಹಕ್ಕೆ ಹೋಗಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಎಂದು ಅವರಿಗೆ ತಿಳಿದಿದೆ ಮತ್ತು ಆ ಮೂಲಕ ಉನ್ನತ ಮಟ್ಟದ ತೃಪ್ತಿಯನ್ನು ಕೊಡಲಾಗುತ್ತಿದೆ ಏಕೆಂದರೆ ನಾನು ಆಕ್ರಮಿಸಿಕೊಂಡ ಸಮಯ ನೀರಸವಾಗಿದೆ ಮತ್ತು ಅದು ಹೆಚ್ಚು ಸಮಯ ಅನುಭವಿಸುತ್ತದೆ ಆದ್ದರಿಂದ ಆಕ್ರಮಿತ ಸಮಯವು ಕಡಿಮೆ ಎಂದು ತೋರುತ್ತದೆ ಅದಕ್ಕಾಗಿಯೇ ವಿಮಾನ ನಿಲ್ದಾಣಗಳ ಬೋರ್ಡಿಂಗ್ ಗೇಟ್ನಲ್ಲಿ ನಿಯಮಿತ ಕಾರ್ಯಕ್ರಮಗಳನ್ನು ತೋರಿಸುವ ಟೆಲಿವಿಷನ್ಗಳಿವೆ ಅಲ್ಲಿ ಜನರು ಸಾಮಾನ್ಯವಾಗಿ ಅರ್ಧ ಘಂಟೆಯಿಂದ ಒಂದು ಗಂಟೆಯವರೆಗೆ ಕಾಯಬೇಕಾಗುತ್ತದೆ ಸ್ವಲ್ಪ ಸಮಯದವರೆಗೆ ವಿಮಾನಗಳು ವಿಳಂಬವಾಗಬಹುದು ಆದರೆ ಟಿವಿ ಕಾರ್ಯಕ್ರಮಗಳು ಜನರನ್ನು ತೊಡಗಿಸಿಕೊಳ್ಳುವಂತೆ ಮಾಡುತ್ತದೆ ಇದರಿಂದಾಗಿ ಗ್ರಾಹಕರು ಉತ್ತಮವಾಗಿ ಕಾಲಕಳೆಯುತ್ತಾರೆ ನಿಸ್ಸಂಶಯವಾಗಿ ನೀವು ಒಂದು ಗುಂಪಿನಲ್ಲಿದ್ದರೆ ನಿಮ್ಮದೇ ಆದ ಚರ್ಚೆಗಳು ನಡೆಯುತ್ತಿವೆ ಆದ್ದರಿಂದ ಇದು ಏಕವ್ಯಕ್ತಿ ಕಾಯುವಿಕೆಗಿಂತ ಉತ್ತಮವಾಗಿದೆ ನೀವು ಕನ್ನಡಿಯನ್ನು ಹಾಕಿದರೂ ಸಹ ಜನರು ಲಿಫ್ಟಿನಲ್ಲಿ ಹೋಗಲು ಸರದಿಯಲ್ಲಿ ಕಾಯುತ್ತಿದ್ದರೆ ಜನರು ಕನ್ನಡಿಯತ್ತ ನೋಡುತ್ತಾರೆ ಮತ್ತು ಅನುಭವಿಸುತ್ತಾರೆ ಅವರ ಉಡುಪುಗಳನ್ನು ಸರಿಹೊಂದಿಸುವುದು ನಿಮಗೆ ತಿಳಿದಿದೆ ಅದು ಅವುಗಳನ್ನು ಆಕ್ರಮಿಸಿಕೊಂಡಿರುತ್ತದೆ ಮತ್ತು ಅದು ಸರದಿ ಉತ್ತಮವಾಗಿ ನಿರ್ವಹಿಸಲ್ಪಡುತ್ತದೆ ನಿಸ್ಸಂಶಯವಾಗಿ ಅನಾನುಕೂಲ ಕಾಯುವಿಕೆಗಳಿಗಿಂತ ಆರಾಮದಾಯಕ ಕಾಯುವಿಕೆಗಳು ಉತ್ತಮವಾಗಿವೆ ಮತ್ತು ನೀವು ನಿಜವಾಗಿ ಮಾಡಬಹುದು ಇದು ಪ್ರಕ್ರಿಯೆಯ ಕಾಯುವಿಕೆ ಹೊರಗಿನ ಪ್ರಕ್ರಿಯೆಯ ಕಾಯುವಿಕೆಗಿಂತ ಉತ್ತಮವಾಗಿರುತ್ತದೆ ಆದ್ದರಿಂದ ಜನರು ತಿರುಪತಿ ದೇವಸ್ಥಾನಕ್ಕೆ ಹೋಗುವ ಮೊದಲೇ ಅವರು ಸರದಿ ಕಾಂಪ್ಲೆಕ್ಸ್ನಲ್ಲಿದ್ದಾರೆ ಆದ್ದರಿಂದ ಅವರು ಪ್ರಕ್ ಆದ್ದರಿಂದ ಜನರು ಪ್ರಕ್ರಿಯೆಯಲ್ಲಿದ್ದಾರೆ ಅವರು ಈ ಸರದಿ ಸಂಕೀರ್ಣದ ಸುತ್ತಲೂ ಹೋಗುತ್ತಿದ್ದಾರೆ ಅಲ್ಲಿ ಅವರು ಗರ್ಭಗೃಹವನ್ನು ಸಮೀಪಿಸುತ್ತಿದ್ದಾರೆಂದು ಭಾವಿಸುತ್ತಾರೆ ಮತ್ತು ಈ ಕಾಯುವ ಕೊಠಡಿಗಳು ವಿಭಿನ್ನ ಚಟುವಟಿಕೆಗಳು ನಡೆಯುತ್ತಿವೆ ಮತ್ತು ಜನರು ನಿಜವಾಗಿ ಒಂದು ಕೊಠಡಿಯಿಂದ ಇನ್ನೊಂದು ಕೋಣೆಗೆ ಹೋಗುತ್ತಾರೆ ಒಂದು ಅರ್ಥವಿದೆ ಚಲನೆ ರೇಖೆಯು ಚಲಿಸುತ್ತಿದೆ ವಿಭಿನ್ನ ಚಟುವಟಿಕೆಗಳು ನಡೆಯುತ್ತಿವೆ ಜನರು ಸಂತೋಷದಿಂದಿದ್ದಾರೆ ಅಂತೆಯೇ ವಿವರಿಸಲಾಗದ ಕಾಯುವಿಕೆಗಳಿಗಿಂತ ವಿವರಿಸಿದ ಕಾಯುವಿಕೆ ಉತ್ತಮವಾಗಿದೆ ವಿಮಾನವು ವಿಳಂಬವಾಗುತ್ತಿದೆ ಎಂದು ಜನರು ಆತಂಕದಲ್ಲಿದ್ದರೆ ಮತ್ತು ಜನರು ತಮ್ಮ ಆತಂಕವನ್ನು ವ್ಯಕ್ತಪಡಿಸುವ ಮೊದಲೇ ಪೈಲಟ್ ಕೆಲವು ಪ್ರಕಟಣೆ ಅಥವಾ ಪೈಲಟ್ ಮಾಡಿದರೆ ಜನರು ಹೊರಡಬಹುದಾದ ಪರ್ಯಾಯ ವಿಮಾನಗಳ ಬಗ್ಗೆ ಅಥವಾ ಪ್ರಯಾಣಿಕರನ್ನು ಒಂದೇ ವಿಮಾನದಿಂದ ದೂರವಿಡಲು ಮಾಡಲಾಗುತ್ತಿರುವ ವಿಮಾನಯಾನ ವ್ಯವಸ್ಥೆಗಳ ಬಗ್ಗೆ ಮಾತನಾಡುತ್ತಾರೆ ಇತರ ವಿಮಾನಕ್ಕೆ ಮಾಹಿತಿಯ ಈ ಹರಿವು ಆತಂಕವನ್ನು ಕಡಿಮೆ ಮಾಡುತ್ತದೆ ಅಥವಾ ಜನರು ವಿಮಾನಗಳ ನಡುವೆ ದೀರ್ಘಕಾಲ ಕಾಯುತ್ತಿದ್ದರೆ ಸಮಯದ ಲೇ ಎಂದು ಕರೆಯಲ್ಪಡುವ ಕಾಲಾನಂತರದಲ್ಲಿ ನೀವು ಸ್ಪಾ ಅಥವಾ ಕ್ಷೌರ ಸಲೂನ್ನಂತಹ ಮೌಲ್ಯವರ್ಧಿತ ಚಟುವಟಿಕೆಗಳ ಮೂಲಕ ಆಕ್ರಮಿಸಿಕೊಳ್ಳಬಹುದು ಆದ್ದರಿಂದ ಇವು ವಿವಿಧ ಸಂಶೋಧನೆಗಳ ಮೂಲಕ ಪ್ರಮುಖ ತಿಳುವಳಿಕೆಯಾಗಿವೆ ಈ ಕೆಲವು ಮೂಲಗಳನ್ನು ಇಲ್ಲಿ ಉಲ್ಲೇಖಿಸಲಾಗಿದೆ ಮತ್ತು ಕಾಯುವ ರೇಖೆಯನ್ನು ಹೇಗೆ ನಿರ್ವಹಿಸುವುದು ಎಂದು ನಾವು ತಿಳಿದುಕೊಳ್ಳುತ್ತೇವೆ ಅಂತೆಯೇ ಮೀಸಲಾತಿಗಳಿವೆ ಮೀಸಲಾತಿ ಮತ್ತೆ ಬಹಳ ಅವಶ್ಯಕವಾಗಿದೆ ಗ್ರಾಹಕರಿಗೆ ಸ್ವಲ್ಪ ಸವಾಲಾಗಿದೆ ಆದರೆ ಕನಿಷ್ಠ ಇದು ಗ್ರಾಹಕರನ್ನು ಖಾಲಿ ಕಾಯದಂತೆ ಸುರಕ್ಷಿತಗೊಳಿಸುತ್ತದೆ ಮತ್ತು ಇದು ಬೇಡಿಕೆಯನ್ನು ನಿರ್ವಹಿಸಲು ಸಹ ನಮಗೆ ಸಹಾಯ ಮಾಡುತ್ತದೆ ಮತ್ತು ಕೆಲವು ರೀತಿಯಲ್ಲಿ ಮೀಸಲಾತಿ ವ್ಯವಸ್ಥೆಯು ಗರಿಷ್ಠ ಬೇಡಿಕೆಯನ್ನು ನೇರ ಬೇಡಿಕೆಯ ಅವಧಿಗೆ ಸರಿಸಲು ನಮಗೆ ಅನುಮತಿಸುತ್ತದೆ ಮತ್ತು ನಾವು ನಿಜವಾಗಿಯೂ ಮೀಸಲಾತಿ ವ್ಯವಸ್ಥೆಯಲ್ಲಿ ಪ್ರೋತ್ಸಾಹವನ್ನು ನೀಡಬಹುದು ಇದರಿಂದಾಗಿ ಗರಿಷ್ಠ ಅವಧಿ ಮತ್ತು ನೇರ ಅವಧಿಯ ನಡುವಿನ ಈ ಹೊಂದಾಣಿಕೆಯನ್ನು ಉತ್ತಮವಾಗಿ ಮಾಡಬಹುದು ಮೀಸಲಾತಿ ವ್ಯವಸ್ಥೆಯಲ್ಲಿ ಮೀಸಲಾತಿ ವ್ಯವಸ್ಥೆಯನ್ನು ಯಶಸ್ವಿಗೊಳಿಸಲು ಸಿಬ್ಬಂದಿ ಕಾರ್ಯಕ್ಷಮತೆ ಬಳಕೆದಾರ ಸ್ನೇಹಿತ ಒಳಗಿನ ವಿನಯಶೀಲತೆ ಬಹಳ ಮುಖ್ಯ ಕೆಲವು ಸಂದರ್ಭಗಳಲ್ಲಿ ಬ್ಯಾಂಕುಗಳಲ್ಲಿನ ಉದಾಹರಣೆಯಂತೆ ನಾವು ಸ್ವಯಂ ಸೇವೆಗಳನ್ನು ಬಳಸಬಹುದು ಸಾಮಾನ್ಯವಾಗಿ ಸರದಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಮೀಸಲಾತಿ ವ್ಯವಸ್ಥೆ ಎಂದರೆ ನೀವು ಯಂತ್ರದಿಂದ ಟೋಕನ್ ತೆಗೆದುಕೊಂಡು ನೀವು ಪರದೆಯನ್ನು ನೋಡುತ್ತೀರಿ ಮತ್ತು ನೋಡಿ ಈಗ ಯಾವ ಸಂಖ್ಯೆಯನ್ನು ನೀಡಲಾಗುತ್ತಿದೆ ಮತ್ತು ನಿಮಗೆ ತಿಳಿದಿದೆ ಅಂದಾಜು ಅಂತರದ ನಡುವಿನ ಅಂತರವು ಸ್ವಲ್ಪ ಸಮಯದವರೆಗೆ ಪರದೆಗಳು ಬ್ಯಾಂಕ್ ಹೇಳುವವರಿಗೆ ಪ್ರಸ್ತುತ ಸರಾಸರಿ ಸೇವಾ ಸಮಯ 9 ನಿಮಿಷಗಳು ಎಂದು ತೋರಿಸುತ್ತದೆ ಆದ್ದರಿಂದ ನಿಮ್ಮ ಸಂಖ್ಯೆ 32 ಆಗಿದ್ದರೆ ಮತ್ತು ಬೋರ್ಡ್ ಸಂಖ್ಯೆ 11 ರಲ್ಲಿ ಸೇವೆ ಸಲ್ಲಿಸುತ್ತಿರುವುದನ್ನು ನೀವು ನೋಡಿದರೆ ನಿಮಗೆ ತಿಳಿದಿದೆ ಅದು 21 ಜನರ ಕಾಯುವಿಕೆ ಮತ್ತು ಸರಾಸರಿ 9 ನಿಮಿಷಗಳು ಆದ್ದರಿಂದ ನಿಮ್ಮ ಬಗ್ಗೆ ನಿಮಗೆ ತಿಳಿದಿದೆ ಹೊರಗೆ ಏನನ್ನಾದರೂ ಸುಲಭವಾಗಿ ಒಂದು ಗಂಟೆಯವರೆಗೆ ಹೋಗಬಹುದು ಮತ್ತು ನಿಮ್ಮ ಸರದಿಯನ್ನು ನೀವು ಕಳೆದುಕೊಳ್ಳುವುದಿಲ್ಲ ಆದ್ದರಿಂದ ಉತ್ತಮ ತಾಂತ್ರಿಕತೆಯನ್ನು ಬೆಂಬಲಿಸುವುದು ಸ್ವಯಂ ಸೇವಾ ತಂತ್ರಜ್ಞಾನಗಳನ್ನು ಬೆಂಬಲಿಸುತ್ತದೆ ಮತ್ತು ಈ ರೀತಿಯ ಕೆಲವು ಮನೋವಿಜ್ಞಾನಗಳ ಬಗ್ಗೆ ಜನರಿಗೆ ಉತ್ತಮ ತಿಳುವಳಿಕೆಯನ್ನು ನೀಡುತ್ತದೆ ನೀವು ಕಾಯುವ ಸಮಯ ಮತ್ತು ಮೀಸಲಾತಿ ವ್ಯವಸ್ಥೆಯನ್ನು ಉತ್ತಮವಾಗಿ ನಿರ್ವಹಿಸಬಹುದು ಇದು ಸ್ವಲ್ಪ ಹೆಚ್ಚಿನ ವಿವರಗಳ ಸ್ಲೈಡ್ ಆಗಿದೆ ಮತ್ತು ನಾವು ಈ ಪ್ರತಿಯೊಂದು ವಿಭಾಗವನ್ನು ಪರಿಶೀಲಿಸುತ್ತೇವೆ ನಂತರ ನಾವು ಈ ವಿವಿಧ ಸಮಸ್ಯೆಗಳನ್ನು ಹೆಚ್ಚು ವಿವರವಾಗಿ ನಿಭಾಯಿಸುತ್ತೇವೆ ಆದರೆ ಇಲ್ಲಿ ಪ್ರಮುಖ ಅಂಶವೆಂದರೆ ದತ್ತಾಂಶ ಸಂಗ್ರಹಣೆಯು ಕಾಲಾನಂತರದಲ್ಲಿ ಬೇಡಿಕೆಯ ಮಾದರಿಯನ್ನು ತಿಳಿದುಕೊಳ್ಳಬಲ್ಲದು ಉತ್ತಮ ಗಣಿತದ ಮಾದರಿಗಳನ್ನು ರಚಿಸುವ ದೀರ್ಘಾವಧಿಯು ಆ ಬೇಡಿಕೆಯ ಮಾದರಿಗಳನ್ನು ವಿಸ್ತರಿಸುವುದನ್ನು ಸರಿಹೊಂದಿಸಬಹುದು ಈ ಮೊದಲು ಜನರಿಗೆ ಒದಗಿಸಲಾದ ವಿಭಿನ್ನ ತೀವ್ರತೆಯ ಫಲಿತಾಂಶವನ್ನು ತಿಳಿದುಕೊಳ್ಳುವುದು ಮತ್ತು ಬೇಡಿಕೆಯನ್ನು ಗರಿಷ್ಠದಿಂದ ತೊಟ್ಟಿಗೆ ವರ್ಗಾಯಿಸುವಲ್ಲಿ ಅದು ಹೇಗೆ ಯಶಸ್ವಿಯಾಗಿದೆ ವಿವಿಧ ತಂತ್ರಜ್ಞಾನದ ಪ್ರವೃತ್ತಿಗಳನ್ನು ನೋಡುವುದು ಮತ್ತು ಸೇವೆಯು ಹೇಗೆ ರೂಪಾಂತರಗೊಳ್ಳುತ್ತದೆ ಎಂಬುದನ್ನು ನೋಡಲು ಉದಾಹರಣೆಗೆ ಕ್ರೀಡಾಕೂಟಗಳನ್ನು ಹೇಗೆ ಹೆಚ್ಚು ಖರ್ಚು ಮಾಡಲಾಗಿದೆ ಎಂಬ ಬಗ್ಗೆ ನಾವು ನಡೆಸಿದ ಚರ್ಚೆ ದೂರದರ್ಶನ ಪ್ರಸಾರ ಮತ್ತು ಇಂಟರ್ನೆಟ್ ತಂತ್ರಜ್ಞಾನಗಳ ಬಳಕೆಯಿಂದ ಪ್ರೇಕ್ಷಕರ ನಿಯಮಗಳು ಆದ್ದರಿಂದ ಈ ವಿಷಯಗಳನ್ನು ಹೆಚ್ಚು ವಿವರವಾಗಿ ನೋಡಬೇಕಾಗಿದೆ ಆದರೆ ಈ ನಿರ್ದಿಷ್ಟ ಗುಂಪನ್ನು ತೀರ್ಮಾನಿಸಲು ಅಧಿವೇಶನವೆಂದರೆ ಯಾವುದೇ ಚಲನೆಯ ಸಮಯದಲ್ಲಿ ನಿರ್ದಿಷ್ಟ ಸಾಮರ್ಥ್ಯದ ಸೇವೆಯು ಹೆಚ್ಚಿನ ಬೇಡಿಕೆಯನ್ನು ಎದುರಿಸಬೇಕಾಗುತ್ತದೆ ನಾವು ಎರಡೂ ಬೇಡಿಕೆಯನ್ನು ಸಮತೋಲನಗೊಳಿಸಬೇಕಾದ ವಿಭಿನ್ನ ರೀತಿಯ ಬೇಡಿಕೆಯ ವ್ಯತ್ಯಾಸಗಳಿವೆ ಮತ್ತು ಸಾಮರ್ಥ್ಯ ಸಾಮರ್ಥ್ಯವನ್ನು ವಿಸ್ತರಿಸುವುದು ಅಥವಾ ಮುಳುಗಿಸುವ ಮೂಲಕ ನಿರ್ವಹಿಸಬಹುದು ಬೇಡಿಕೆಯನ್ನು ಹೊಂದಿಸಲು ಸಾಮರ್ಥ್ಯವನ್ನು ಸರಿಹೊಂದಿಸುವುದು ಎಂಜಿನಿಯರಿಂಗ್ ಮೂಲಕ ಹೊಂದಿಕೊಳ್ಳುವ ಸಾಮರ್ಥ್ಯವನ್ನು ಸೃಷ್ಟಿಸುತ್ತಿದೆ ಪ್ರೋತ್ಸಾಹಕಗಳನ್ನು ಒದಗಿಸುವ ಮೂಲಕ ಮಾರ್ಕೆಟಿಂಗ್ ತಂತ್ರಗಳ ಮೂಲಕ ಮಾದರಿಗಳನ್ನು ವಿಶ್ಲೇಷಣೆಯ ಮೂಲಕ ಬೇಡಿಕೆಯನ್ನುನಿರ್ವಹಿಸಬಹುದು ಮತ್ತು ಕಾಯುವ ರೇಖೆ ಮತ್ತು ಮೀಸಲಾತಿ ವ್ಯವಸ್ಥೆಯು ಸಾರ್ವತ್ರಿಕವಾಗಿದೆ ಆದರೆ ಸಮಸ್ಯೆಗಳು ಮತ್ತು ಉತ್ತಮ ಸಂಶೋಧನಾ ಪರಿಹಾರವನ್ನು ನಾವು ಅರ್ಥಮಾಡಿಕೊಂಡ ನಂತರ ಕಾಯುವ ರೇಖೆಗಳ ಮನೋವಿಜ್ಞಾನವನ್ನು ನಾವು ಉತ್ತಮವಾಗಿ ನಿರ್ವಹಿಸಬಹುದು